ಆದ್ದರಿಂದ ಬೊರ್ ಮಾದರಿಯು ಏನು ಮಾಡಿದೆ ಎಂಬುದನ್ನು ನೆನಪಿಸಿಕೊಳ್ಳಿ ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ನ ಸುತ್ತ ವೃತ್ತಾಕಾರದ ಕಕ್ಷೆಗಳಲ್ಲಿ ಚಲಿಸುವಂತೆ ಪರಿಗಣಿಸಿವೆ ಮತ್ತು ಕೋನೀಯ ಆವೇಗವನ್ನು ಸಂರಕ್ಷಿಸಲಾಗಿರುವುದರಿಂದ ಕಕ್ಷೆಯ ಸಮತಲವು ಒಂದೇ ಆಗಿರುತ್ತದೆ ನಾವು ಈಗ ಇದನ್ನು ಸಾಮಾನ್ಯೀಕರಿಸಲಿದ್ದೇವೆ ಆದ್ದರಿಂದ ನಾವು ಬೊರ್ ಮಾದರಿಯನ್ನು ಇತರ ರೀತಿಯ ಕಕ್ಷೆಗಳ ಸಾಧ್ಯತೆಗಳಿಗೆ ಸಾಮಾನ್ಯೀಕರಿಸಲಿದ್ದೇವೆ ಮತ್ತು ಶಾಸ್ತ್ರೀಯ ಯಂತ್ರಶಾಸ್ತ್ರದಿಂದ ಇತರ ರೀತಿಯ ಕಕ್ಷೆಗಳು ಯಾವುವು ಎಂದು ನನಗೆ ತಿಳಿದಿದೆ 1 r ಸಂಭಾವ್ಯತೆಯಲ್ಲಿ ಕಕ್ಷೆಗಳು ಸಾಮಾನ್ಯವಾಗಿ ಅಂಡಾಕಾರದಲ್ಲಿರುತ್ತವೆ ಇದರರ್ಥ ಎಲೆಕ್ಟ್ರಾನ್ ವೃತ್ತದಲ್ಲಿ ಚಲಿಸಬಲ್ಲದು ನಾನು ಎಲಿಪ್ಟಿಕಲ್ ಕಕ್ಷೆಯಲ್ಲಿ ಎಲೆಕ್ಟ್ರಾನ್ ಚಲಿಸುವಿಕೆಯನ್ನು ಸಹ ಹೊಂದಬಹುದು ಮತ್ತು ಅವು ಬೊರ್ ಸೊಮರ್ಫೆಲ್ಡ್ ಪರಿಮಾಣೀಕರಣ ಸ್ಥಿತಿಯಿಂದ ನೈಸರ್ಗಿಕವಾಗಿ ಹೊರಬರುತ್ತವೆ ಎಂದು ನೀವು ನೋಡುತ್ತೀರಿ ಈಗ ನಾನು ಈಗ ಮೊದಲು ಆವೇಗದ ಪರಿಕಲ್ಪನೆಯನ್ನು ಸಾಮಾನ್ಯೀಕರಿಸಲಿದ್ದೇನೆ ಈಗ ನಾನು ಈ ಸಾಮಾನ್ಯ ಆವೇಗವನ್ನು ನೆನಪಿಸಿಕೊಳ್ಳೋಣ ಮತ್ತು ನಮ್ಮ ಉದ್ದೇಶಗಳಿಗಾಗಿ ವೇರಿಯೇಬಲ್ x y z ϕರೀತಿಯಲ್ಲಿ ವ್ಯಾಖ್ಯಾನಿಸಬಹುದು ಆದ್ದರಿಂದ ಸ್ಥಾನವನ್ನು ವಿವರಿಸಲು ಮತ್ತು ಸಾಮಾನ್ಯ ಆವೇಗವನ್ನು ವ್ಯಾಖ್ಯಾನಿಸಲು ನಾನು ಯಾವುದೇ ವೇರಿಯಬಲ್ ತೆಗೆದುಕೊಳ್ಳಬಹುದು ಆದ್ದರಿಂದ ಮೊದಲನೆಯದಾಗಿ ಎನರ್ಜಿ E ಸ್ಪೇಸ್ ವೇರಿಯಬಲ್ ಆಗಿ ಬರೆಯಬಹುದು ಎರಡನೆಯದಾಗಿ p ಅನುಗುಣವಾದ ವೇರಿಯೇಬಲ್ ಆಗಿರುತ್ತದೆ ಅದು X ಆಗಿರುತ್ತದೆ ಅದನ್ನು Eẋ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಾನು ನಿಮಗೆ ಒಂದು ಉದಾಹರಣೆ ನೀಡುತ್ತೇನೆ ಒಂದು ಕಣವು 2D ಜಗತ್ತಿನಲ್ಲಿ ಚಲಿಸುತ್ತಿದೆ ಎಂದು ಭಾವಿಸೋಣ ನಂತರ ಶಕ್ತಿ E 12mr212mr22 ಎಂದು ನೀಡಲಾಗುತ್ತದೆ r ಎಂಬುದು ದೂರ ಆಗಿರುತ್ತದೆ ಆದ್ದರಿಂದ ನಾನು ಪ್ಲೇನಾರ್ ಪೋಲಾರ್ ಕೋಆರ್ಡಿನೇಟ್ ಗಳಲ್ಲಿ ಬರೆಯುತ್ತಿದ್ದೇನೆ ಮತ್ತು ಸಂಭಾವ್ಯ ಶಕ್ತಿ r ಸಾಮಾನ್ಯವಾಗಿ ವೆಕ್ಟರ್ ಮೇಲೆ ಅವಲಂಬಿಸಿರಬಹುದಾಗಿದೆ ಆದರೆ ಇದೀಗ ಅದು r ಆಗಿರಲಿ ನಂತರ pr ಅನ್ನು ∂E ∂r ಎಂದು ವ್ಯಾಖ್ಯಾನಿಸಲಾಗುತ್ತದೆ ಅದು mr ಆಗಿ ಹೊರಬರುತ್ತದೆ ̇ ಅದೇ ರೀತಿ p ಅನ್ನು ∂E ∂̇ ಎಂದು ವ್ಯಾಖ್ಯಾನಿಸಲಾಗುತ್ತದೆ ಅದು mr2ϕ ಆಗಿ ಹೊರಬರುತ್ತದೆ ಆದ್ದರಿಂದ ಇದು ಸಾಮಾನ್ಯ ಆವೇಗದ ಪರಿಕಲ್ಪನೆಯಾಗಿದೆ ಮತ್ತು ಅದನ್ನು ಏಕೆ ಸಾಮಾನ್ಯ ಆವೇಗ ಎಂದು ಕರೆಯಲಾಗುತ್ತದೆ ಎಂಬುದನ್ನು ನಾನು ನಿಮಗೆ ತೋರಿಸುತ್ತೇನೆ ಆದ್ದರಿಂದ ನಾವು 2D ನಲ್ಲಿ ಚಲಿಸುವ ಕಣವನ್ನು ಪರಿಗಣಿಸಿದ್ದೇವೆ ನಮ್ಮ ಹೇಳಿಕೆಯನ್ನು 2D x ಮತ್ತು y ಎಂದು ಸೀಮಿತಗೊಳಿಸೋಣ ಮತ್ತು ನಾವು ಪರಿಗಣಿಸುವ ವೇರಿಯಬಲ್ ಮತ್ತು r ವಿವರಿಸುತ್ತದೆ ಆದ್ದರಿಂದ ನಮ್ಮಲ್ಲಿ 12mr212mr22V ಶಕ್ತಿಯಿದೆ ಅದು ವೆಕ್ಟರ್ನ ಮೇಲೆ ಅವಲಂಬಿತವಾಗಿರುತ್ತದೆ ಆದರೆ ನಾನು V ಅನ್ನು ಮಾತ್ರ ತೆಗೆದುಕೊಳ್ಳುತ್ತೇನೆ ಆದ್ದರಿಂದ ಅದರ ಕೇಂದ್ರ ಸಂಭಾವ್ಯತೆಯು pr ಅದು ∂E∂ṙ ಅದು mr ಆಗಿರುತ್ತದೆ ಮತ್ತು ಆವೇಗದ ಆಯಾಮಗಳನ್ನು ಹೊಂದಿರುತ್ತದೆ ಅದು ರೇಖೀಯ ಆವೇಗ ಮತ್ತು p ವೇರಿಯಬಲ್ ಗೆ ಅನುಗುಣವಾಗಿರುತ್ತದೆ ಅದು ∂E ∂ϕ ಇದು mr2ϕ̇ಗೆ ಸಮವಾಗಿರುತ್ತದೆ ಮತ್ತು ಇದು ಕೋನೀಯ ಆವೇಗದ ಆಯಾಮಗಳನ್ನು ಹೊಂದಿರುತ್ತದೆ ಆದ್ದರಿಂದ ಸಾಮಾನ್ಯ ಆವೇಗವು ರೇಖೀಯ ಆವೇಗಕ್ಕೆ ಸಮನಾಗಿರುವುದಿಲ್ಲ ಎಂಬುದನ್ನು ಗಮನಿಸಿ ಅದು ಕೋನೀಯ ಆವೇಗವಾಗಿರಬಹುದು ಮತ್ತು ಕ್ವಾಂಟಮ್ ಸ್ಥಿತಿಯು ಈಗ ಆಗಿರಬಹುದು ಆದ್ದರಿಂದ ಸಾಮಾನ್ಯ ಆವೇಗದ ಪರಿಭಾಷೆಯಲ್ಲಿನ ಕ್ವಾಂಟಮ್ ಸ್ಥಿತಿಯು ∫prdr ಒಂದು ಪೂರ್ಣಾಂಕಕ್ಕೆ ಸಮನಾಗಿರುತ್ತದೆ ಮತ್ತು ಅದನ್ನು nr h ಎಂದು ಕರೆಯೋಣ ಮತ್ತು ∫pdϕ nh ಗೆ ಸಮನಾಗಿರುತ್ತದೆ ಅಲ್ಲಿ nr 0 1 ಆಗಿರುತ್ತದೆ ಮತ್ತು n 0 1ಆಗಿರಬಹುದು ಮತ್ತು ಹೀಗೆ ಇಲ್ಲಿ 2 ಕ್ವಾಂಟಮ್ ಷರತ್ತುಗಳು ಇವೆ ಒಂದು r ಮೇಲೆ ಇರುತ್ತದೆ ಮತ್ತು ಇನ್ನೊಂದು ಮೇಲೆ ಇವೆ ಈ 2 ಕ್ವಾಂಟಮ್ ಪರಿಸ್ಥಿತಿಗಳು ಕಕ್ಷೆಯನ್ನು ಬಲವಾಗಿ ನಿರ್ಧರಿಸುತ್ತವೆ ಆದ್ದರಿಂದ pr mr p mr2ϕ̇ ಆಗಿದೆ ಅನುಗುಣವಾದ ಕ್ವಾಂಟಮ್ ಷರತ್ತುಗಳು ∫prdr nr h ಮತ್ತು ∫pdϕ nh ಗೆ ಸಮಾನವಾಗಿರುತ್ತದೆ ಒಂದು ವೇಳೆ ನೀವು xy ಸಮತಲದಲ್ಲಿನ ಚಲನೆಯನ್ನು ಬಲದ ಕೇಂದ್ರದೊಂದಿಗೆ ಪರಿಗಣಿಸಿದರೆ ಶಾಸ್ತ್ರೀಯ ಯಂತ್ರಶಾಸ್ತ್ರದಿಂದ ನಮಗೆ ತಿಳಿದಿದೆ ಈ ಸಂದರ್ಭದಲ್ಲಿ V k r ಗೆ ಸಮನಾಗಿದ್ದರೆ ಅದು ಕೂಲಂಬ್ ಆಕರ್ಷಕಣೆ ಅಥವಾ ಗುರುತ್ವಾಕರ್ಷಣೆಯ ಸಂಭಾವ್ಯತೆಯ ರೀತಿಯಾಗಿದೆ ನಂತರ ಕಕ್ಷೆಗಳು ವೃತ್ತಾಕಾರವಾಗಿರಬಹುದು ಅಥವಾ ಅವು ಅಂಡಾಕಾರವಾಗಿರಬಹುದು ಮತ್ತು ಇದು ಸ್ವಲ್ಪ ವಿಕೇಂದ್ರೀಯತೆಯನ್ನು ಹೊಂದಿರುತ್ತದೆ ಮತ್ತು ದೊಡ್ಡದಾದ ಕೋನೀಯ ಆವೇಗ ಕಡಿಮೆ ಅಂಡಾಕಾರವು ಕಕ್ಷೆಯಾಗಿದೆ ಆದ್ದರಿಂದ ವೃತ್ತಾಕಾರದ ಕಕ್ಷೆಯಲ್ಲಿ L1 ಕೋನೀಯ ಕ್ಷಣವಿದೆ ಮತ್ತು ಅಂಡಾಕಾರದ L2 ಮತ್ತು L1 L2 ಗಿಂತ ದೊಡ್ಡದಾಗಿರಬಹುದು ಎಂದು ನಾನು ಭಾವಿಸಿದರೆ ಇದು ಅರ್ಥಪೂರ್ಣವಾಗಿದೆ ಏಕೆಂದರೆ ಕೋನೀಯ ಆವೇಗ 0 ಆಗಿದ್ದರೆ ಕೋನೀಯ ಆವೇಗ 0 L 0 ಎಂದು ಭಾವಿಸೋಣ ಚಲನೆಯು ಮೂಲದ ಮೂಲಕ ರೇಖೀಯವಾಗಿ ಹಾದುಹೋಗುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ಚಲನೆಯು ರೇಖೀಯವಾಗಿ ಹಾದುಹೋಗುತ್ತದೆ ಆದ್ದರಿಂದ ಕೋನೀಯ ಆವೇಗವನ್ನು ಚಿಕ್ಕದಾಗಿಸಿ ಕಕ್ಷೆಯ ಅಂಡಾಕಾರ ಅಥವಾ ವಿಕೇಂದ್ರೀಯತೆಯು ಇದೀಗ ಕ್ವಾಂಟಮ್ ಸ್ಥಿತಿಯನ್ನು ಪೂರೈಸೋಣ ಈಗ ಈ ಸಂದರ್ಭದಲ್ಲಿ ನಿರ್ದಿಷ್ಟ ಕಕ್ಷೆಗೆ ಗಮನಿಸಿ ಆದ್ದರಿಂದ ಈ ರೀತಿಯ ಕಕ್ಷೆಯಿದ್ದರೆ ದೂರ r1 ಸಣ್ಣ ಅಂತರ r2 ಆಗಿರುತ್ತದೆ ಮತ್ತು ನಾನು ಉದಾಹರಣೆಗೆ prdr ಅನ್ನು ಲೆಕ್ಕ ಹಾಕಿದಾಗ prdr r1r2prdr r1r2prdr ಆಗಿರುತ್ತದೆ ಮತ್ತೊಂದೆಡೆ V k r p mr2ϕ ಆಗಿರುತ್ತದೆ ಆದರೆ ಕೋನೀಯ ಆವೇಗವನ್ನು ಸಂರಕ್ಷಿಸಲಾಗಿದೆ ಈ ಪ್ರಮಾಣವನ್ನು ಸಂರಕ್ಷಿಸಲಾಗಿದೆ ಮತ್ತು ಆದ್ದರಿಂದ p ಕೇಂದ್ರದ ಬಲ ಸ್ಥಿರವಾಗಿರುತ್ತದೆ ಆದ್ದರಿಂದ ಈಗ ವಿಮಾನದಲ್ಲಿ ಅಥವಾ ಪ್ಲ್ಯಾನರ್ ಕಕ್ಷೆಯಲ್ಲಿ ಚಲನೆಯ ಶಕ್ತಿಯ ಮಟ್ಟವನ್ನು ಲೆಕ್ಕಾಚಾರ ಮಾಡಲು ನಾವು ಇಲ್ಲಿಯವರೆಗೆ ಮಾಡಿದ ಎಲ್ಲವನ್ನು ಅನ್ವಯಿಸಲು ನಾವು ಸಿದ್ಧರಿದ್ದೇವೆ ಮತ್ತು ಅದು ಕೊಲಂಬಿಕ್ ಶುಲ್ಕದಲ್ಲಿರುತ್ತದೆ ಮತ್ತು ಅದು ನಮಗೆ ಬೋರ್ ಮಾದರಿಯಂತೆಯೇ ಉತ್ತರವನ್ನು ನೀಡಬೇಕು ನಾವು ಈಗ ಮಾಡುತ್ತಿರುವುದು ಸಂಭಾವ್ಯ ಕೇಂದ್ರದ ಸುತ್ತಲಿನ ಸಮತಲದಲ್ಲಿನ ಕಣದ ಚಲನೆಯನ್ನು ತೆಗೆದುಕೊಳ್ಳುವುದು ಅದು krಮತ್ತು ಪರಮಾಣುಗಳ ಸಂದರ್ಭದಲ್ಲಿ ಅದು 14π0Ze2r ಆಗಿರುತ್ತದೆ ಇಲ್ಲಿ e ಎಂಬುದು ಎಲೆಕ್ಟ್ರಾನ್ನ ಚಾರ್ಜ್ ಆದ್ದರಿಂದ kZe24π0 ಮತ್ತು ವ್ಯವಸ್ಥೆಯ ಶಕ್ತಿಯನ್ನು 12mr212mr22 krಎಂದು ನೀಡಲಾಗುತ್ತದೆ pr ∂E ∂r mr ಗೆ ಸಮನಾಗಿರುತ್ತದೆ 2r1r2prdr nrh ಗೆ ಸಮವಾಗುತ್ತದೆ ಅದು p ∂E∂ṙ mr2ṙ ಗೆ ಸಮನಾಗಿರುತ್ತದೆ ϕ̇ ಎಂಬುದು ಕಾನ್ಸ್ಟಂಟ್ L ̇ ಎಂದು ಕರೆಯೋಣ ಮತ್ತು ಇದರರ್ಥ 0 mr22dϕ ಗೆ ಸಮಾನವಾಗಿರುತ್ತದೆ ಇದು nh ಗೆ ಸಮಾನವಾಗಿರುತ್ತದೆ ಅದು ನನಗೆ L nϕh2π ಅಥವಾ n ಅನ್ನು ನೀಡುತ್ತದೆ ಅದು ಬೋರ್ನ ಸ್ಥಿತಿಗೆ ಸಮನಾಗಿರುತ್ತದೆ ನಾವು ಕಕ್ಷೆಗಳನ್ನು ಮಾತ್ರ ಪರಿಗಣಿಸಿದರೆ pr mṙ 0 ಗೆ ಸಮಾನವಾಗಿರುತ್ತದೆ L n ಮತ್ತು ಶಕ್ತಿಯು 12mr2 ಗೆ ಸಮನಾಗಿರುತ್ತದೆ ಅದು E n222mR2 kr ಆಗಿರುತ್ತದೆ ಮತ್ತು mv2rkr2 |rRಇದು ನನಗೆ ಬೋರ್ ಮಾದರಿಯಂತೆಯೇ ಉತ್ತರವನ್ನು ನೀಡುತ್ತದೆ ಈಗ ಕಣವು r ದಿಕ್ಕಿನಲ್ಲಿ ಚಲನೆಯನ್ನು ಮಾಡುವ ಸಾಧ್ಯತೆಯನ್ನು ನಾವು ಪರಿಗಣಿಸುತ್ತಿದ್ದೇವೆ ಆದ್ದರಿಂದ ಇದು ನನಗೆ ಅಂಡಾಕಾರದ ಕಕ್ಷೆಗಳನ್ನು ನೀಡುತ್ತದೆ ಮತ್ತು ಅದಕ್ಕಾಗಿ ನಾನು prdr ಅನ್ನು ಹೊಂದಿದ್ದೇನೆ ಅದು 0 ಅಲ್ಲದ ಸಂಖ್ಯೆ ಆಗಿರಬೇಕು ಅದು mṙdrnrh ಗೆ ಸಮನಾಗಿರುತ್ತದೆ ಆದ್ದರಿಂದ ಈಗ ನಾನು 2 ಕ್ವಾಂಟಮ್ ಸಂಖ್ಯೆಗಳನ್ನು nr ಮತ್ತು nಹೊಂದಿದ್ದೇನೆ ಆದ್ದರಿಂದ ಇದನ್ನು ಲೆಕ್ಕಾಚಾರ ಮಾಡೋಣ ಶಕ್ತಿಯ ಸ್ಥಿತಿಯಿಂದ E 12mr212mr22 kr ಇದು pr22mL22mR2 kr ಗೆ ಸಮನಾಗಿರುತ್ತದೆ pr√2mE L2r22mkr ಅನ್ನು ಪಡೆಯುತ್ತೇನೆ ನನಗೆ pr√2mE L2r22kr ಸಿಗುತ್ತದೆ ಈ ಕಕ್ಷೆಯು r1 r2 ಈ ರೀತಿಯಾಗಿದೆ r1 ಮತ್ತು r2 ಎಂಬ ಬಿಂದುಗಳಿವೆ ಅಲ್ಲಿ r ̇ 0 pr 0 ಎಂದು ಸೂಚಿಸುತ್ತದೆ ಆದ್ದರಿಂದ 2mE L2r22kr 0 ಬರೆಯುವಾಗ ಅವುಗಳನ್ನು ಅಭಿವ್ಯಕ್ತಿಯಿಂದ ಲೆಕ್ಕಹಾಕಬಹುದು ಆದ್ದರಿಂದ nrh 2r1r2√2mE L2r22krdr ಗೆ ಸಮನಾಗಿರುತ್ತದೆ ಈ ಅವಿಭಾಜ್ಯ ಸ್ವಲ್ಪ ಸಂಕೀರ್ಣವಾಗಿದೆ ಆದ್ದರಿಂದ ನಾನು ಉತ್ತರದೊಂದಿಗೆ ನೀಡುತ್ತೇನೆ ಈ ಸಂಪೂರ್ಣ ವಿಷಯಕ್ಕೆ ಉತ್ತರವು 2π nrh 2πL mk 2mE ಇದು ನಿಮಗೆ ಅವಿಭಾಜ್ಯಕ್ಕೆ ಅಂತಿಮ ಉತ್ತರವನ್ನು ನೀಡುತ್ತದೆ ಮತ್ತು ಇದು ಶಕ್ತಿಯನ್ನು ನಿರ್ಧರಿಸಲು ಹೊರಟಿದೆ ಈಗ ಈ 2mE ಏಕೆ ಎಂದು ನಿಮಗೆ ಆಶ್ಚರ್ಯವಾಗಬಹುದು ಇದು ಬೌಂಡ್ ಸ್ಥಿತಿ ಎಂಬುದನ್ನು ನೆನಪಿನಲ್ಲಿಡಿ ಮತ್ತು ಆದ್ದರಿಂದ E 0 ಕ್ಕಿಂತ ಕಡಿಮೆಯಿದೆ ಆದ್ದರಿಂದ 1 ∫pdϕnh L n ಅನ್ನು ಪಡೆಯುತ್ತೇನೆ ಮತ್ತು 2 ∫prdr nrh ನನಗೆ 2πL mk 2mE nrh ಸಿಗುತ್ತದೆ ಹಾಗಾಗಿ L mk 2mE nr ಆಗಿರುತ್ತದೆ L m ಮತ್ತು ಸಮಿಕರಿಸಿದಾಗ nnrℏmk 2mE ಆಗಿರುತ್ತದೆ E nnr m k2 n22 mZ2e4322022ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು E mZ2e43220221n2 ಗೆ ಸಮಾನವಾದ ಶಕ್ತಿ E ಅನ್ನು ಪಡೆಯುತ್ತೇವೆ ಈ n nnr ಈಗ ಬೋರ್ ಮಾದರಿಯಿಂದ ಅಥವಾ n0 ಯಿಂದ ಕೋನೀಯ ಆವೇಗವನ್ನು ಹೇಗೆ ಹೊರಗಿಡಬೇಕೆಂದು ಸೂಚಿಸುತ್ತದೆ ಮತ್ತು n 1 2 3 ಮತ್ತು ಹೀಗೆ ಸಮನಾಗಿರುತ್ತದೆ ಮತ್ತು n 0 1 2 ಮತ್ತು ಹೀಗೆ n nn ಗೆ ಸಮನಾಗಿರುತ್ತದೆ ಎನರ್ಜಿ En ಅನ್ನು 13 6Z2n2 eV ಈ ಸಂಖ್ಯೆಯಿಂದ ನೀಡಲಾಗುತ್ತದೆ ಇದು ಬೋರ್ ಉತ್ತರಕ್ಕೆ ಸಮವಾಗಿರುತ್ತದೆ ಈ ಸಂಖ್ಯೆಯನ್ನು ನೀವು ಲೆಕ್ಕ ಹಾಕಬಹುದು ಇದು ಬೋರ್ ಮಾದರಿಯಂತೆಯೇ ಒಂದೇ ಉತ್ತರವಾಗಿದೆ ಈಗ ವಿಲ್ಸನ್ ಕ್ವಾಂಟಮ್ ನಿಯಮಗಳು ಕೊಡುವ 2 ಕ್ವಾಂಟಮ್ ಸಂಖ್ಯೆಗಳಾದ n ಮತ್ತು nr ವಿಶ್ಲೇಷಿಸೋಣ ಆದ್ದರಿಂದ ಕ್ವಾಂಟಮ್ ನಿಯಮಗಳು 2 ಕ್ವಾಂಟಮ್ ಸಂಖ್ಯೆಗಳಾದ n ಮತ್ತು nr ಅನ್ನು ನೀಡುತ್ತದೆ n𝛑h ಎಂಬುದು ಕೋನೀಯ ಆವೇಗಕ್ಕೆ ಸಂಬಂಧಿಸಿದೆ ಮತ್ತು nr n n ಗೆ ಶಕ್ತಿಯನ್ನು ನೀಡುತ್ತದೆ ಆದ್ದರಿಂದ n nr n ಶಕ್ತಿಯು ಒಂದೇ ಆಗಿರುತ್ತದೆ ಆದಾಗ್ಯೂ ಇವು 2 ವಿಭಿನ್ನ ಕಕ್ಷೆಗಳಾಗಿವೆ n 1 nr0 n1 n 2 nr0 n2 ಅಥವಾ nr1 n1 ಎಂದು ಭಾವಿಸೋಣ ಇವೆರಡೂ ಒಂದೇ ಶಕ್ತಿಯನ್ನು ನೀಡುತ್ತವೆ ಈಗ n2 ಆಗಿದ್ದರೆ ಅವು ಯಾವ ರೀತಿಯ ಕಕ್ಷೆಗಳಾಗಿರುತ್ತವೆ ಅಂದರೆ ಇದು ಕಡಿಮೆ ವಿಕೇಂದ್ರೀಯತೆಯನ್ನು ಹೊಂದಿರುತ್ತದೆ ಮತ್ತು ಅದು ವೃತ್ತಾಕಾರದ ಕಕ್ಷೆಯಾಗಿರಬಹುದು ಎಂದು ನಾನು ನಿರೀಕ್ಷಿಸುತ್ತೇನೆ nಎಂಬುದು ಕೋನೀಯ ಆವೇಗಕ್ಕಿಂತ ಕಡಿಮೆಯಾಗಿದೆ ಆದ್ದರಿಂದ ಇದು ಅಂಡಾಕಾರದ ಕಕ್ಷೆಯಾಗಿರಬಹುದು ಆದ್ದರಿಂದ ವಿಲ್ಸನ್ ಸೋಮರ್ಫೀಲ್ಡ್ ಪರಿಮಾಣೀಕರಣದ ಪರಿಸ್ಥಿತಿಗಳ ಮೂಲಕ ಕೂಲಂಬ್ ಸಂಭಾವ್ಯತೆಯ ಪ್ರಭಾವದ ಅಡಿಯಲ್ಲಿ ಚಲಿಸುವಾಗ ಎಲೆಕ್ಟ್ರಾನ್ಗಳ ಸಮತಲದಲ್ಲಿ ಚಲಿಸುವ ಈ ಕಕ್ಷೆಗಳ ಕಲ್ಪನೆಯನ್ನು ನಾವು ಈಗ ಪರಿಚಯಿಸಿದ್ದೇವೆ ಈಗ ಹೆಚ್ಚು ಪರಿಭ್ರಮಿಸುತ್ತದೆ ಮತ್ತು ಅದೇ ಶಕ್ತಿಯನ್ನು ಹೊಂದಿರುತ್ತದೆ ಆದರೆ ವಿಭಿನ್ನ ಕ್ವಾಂಟಮ್ ಸಂಖ್ಯೆಗಳು ಇರುತ್ತವೆ ಆದ್ದರಿಂದ ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸಲು ಕೂಲಂಬ್ ಸಂಭಾವ್ಯತೆಯ ಪ್ರಭಾವದಡಿಯಲ್ಲಿ ಸಮತಲದಲ್ಲಿ ಚಲಿಸುವ ಎಲೆಕ್ಟ್ರಾನ್ಗೆ ನಾವು ಕ್ವಾಂಟಮ್ ಷರತ್ತುಗಳನ್ನು ಅನ್ವಯಿಸಿದ್ದೇವೆ ಮತ್ತು ಒಂದು ಶಕ್ತಿಯು ಬೋರ್ ಮಾದರಿಯಂತೆಯೇ 1n2ಗೆ ಅನುಪಾತದಲ್ಲಿರುತ್ತದೆ ಎಂದು ನಾವು ಕಂಡುಕೊಳ್ಳುತ್ತೇವೆ ಆದಾಗ್ಯೂ ಇದು ಹೆಚ್ಚು ಮುಖ್ಯವಾದುದು ಇದು ಒಂದಕ್ಕಿಂತ ಹೆಚ್ಚು ರೀತಿಯ ಕಕ್ಷೆ ಮತ್ತು ವೃತ್ತಾಕಾರದ ಮತ್ತು ಅಂಡಾಕಾರದ ಕಕ್ಷೆಗಳನ್ನು ನೀಡುತ್ತದೆ ಮತ್ತು ಇದು ಒಂದೇ ಶಕ್ತಿಗಾಗಿ ಒಂದಕ್ಕಿಂತ ಹೆಚ್ಚು ಕ್ವಾಂಟಮ್ ಸಂಖ್ಯೆಯ ಕಲ್ಪನೆಯನ್ನು ಪರಿಚಯಿಸುತ್ತದೆ ಒಂದಕ್ಕಿಂತ ಹೆಚ್ಚು ಕ್ವಾಂಟಮ್ ಸಂಖ್ಯೆಗಳೆಂದರೆ ಅವು ಒಂದು ಕಕ್ಷೆಗಿಂತ ಹೆಚ್ಚು ಕಕ್ಷೆಗಳಾಗಿರಬಹುದು ಒಂದೇ ಶಕ್ತಿಯನ್ನು ಹೊಂದಿದೆ ಮತ್ತು ಈ ಸಂದರ್ಭದಲ್ಲಿ ಅವು ವಿಭಿನ್ನ ವಿಕೇಂದ್ರೀಯತೆಗಳ ವೃತ್ತಾಕಾರದ ಅಂಡಾಕಾರದ ಕಕ್ಷೆಗಳಾಗಿವೆ